ಆದ್ದರಿಂದ ನಾವು FEM ಕುರಿತು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಆದ್ದರಿಂದ ನಾವು ಇಲ್ಲಿಯವರೆಗೆ ನೋಡಿದ್ದು FEM ಒಂದು ತೂಕದ ಉಳಿದ ವಿಧಾನವಾಗಿದೆ ಮತ್ತು ತೂಕದ ಕಾರ್ಯಗಳ ಕುರಿತು ನಾವು ಕೆಲವು ಸರಳ ಅವಶ್ಯಕತೆಗಳನ್ನು ಚರ್ಚಿಸಿದ್ದೇವೆ ಮೂಲತಃ ಕಾರ್ಯಗಳು ಮತ್ತು ಅವುಗಳ ವ್ಯುತ್ಪನ್ನವು ಡೊಮೇನ್ನ ಮೇಲೆ ಚೌಕಾಕಾರವಾಗಿರಬೇಕು ಮತ್ತು ಇನ್ನೊಂದು ಅವು ಗಡಿ ಪರಿಸ್ಥಿತಿಗಳನ್ನು ಸರಿಯಾಗಿ ಪಾಲಿಸಬೇಕು ಆದ್ದರಿಂದ ಈಗ ಇದನ್ನು ಸ್ಥಾಪಿಸಿದ ನಂತರ ಈ FEM ನ ಪ್ರಮುಖ ಹಂತಗಳಲ್ಲಿ ಒಂದನ್ನು ನೋಡೋಣ ಅದು ದುರ್ಬಲ ರೂಪ ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂದರೆ ನಾವು 2 ಹಂತಗಳನ್ನು ಪರಿಗಣಿಸುತ್ತೇವೆ ಅದು ಈ ವಿಷಯವನ್ನು ಸರಿಯಾಗಿ ಸಾಧಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ನಾವು ನಮ್ಮ ಸಮೀಕರಣವನ್ನು ಹಿಂತಿರುಗಿ ನೋಡೋಣ ಆದ್ದರಿಂದ ನಮ್ಮ ಸಮೀಕರಣವನ್ನು ನೀವು ಇಲ್ಲಿ ಗಮನಿಸಿದರೆ ಈ ಒಂದು ಪದವನ್ನು ಇಲ್ಲಿ ನೋಡೋಣ ಆದ್ದರಿಂದ ಇದು ಡಬಲ್ ವ್ಯುತ್ಪನ್ನ ಎಂದು ತೋರುತ್ತದೆ ಮತ್ತು ಅದರ ಪಕ್ಕದಲ್ಲಿ W ಕಾರ್ಯವಿದೆ ಆದ್ದರಿಂದ ಹಂತ 1 ನೋಡೋಣ ಆದ್ದರಿಂದ ನಾನು ಎ W mdxd pdxd U dx W mpdxd U |end points − ∫ dxd W mpdxd U dx ΩmΩm ಸಹಜವಾಗಿ ಎರಡನೆಯ ಉತ್ಪನ್ನಗಳು ಆಯ್ಕೆಯನ್ನು ನೀಡಿದರೆ ನೀವು ಉನ್ನತ ಕ್ರಮಾಂಕದ ಉತ್ಪನ್ನಗಳೊಂದಿಗೆ ವ್ಯವಹರಿಸುವುದಿಲ್ಲ ನೀವು ಕಡಿಮೆ ಕ್ರಮಾಂಕದ ಉತ್ಪನ್ನದೊಂದಿಗೆ ವ್ಯವಹರಿಸುತ್ತೀರಿ ಆದ್ದರಿಂದ ಇದು ಈ ಇಡೀ ವಿಷಯದ ddx ಆಗಿದೆ ಆದ್ದರಿಂದ ಭಾಗಗಳಿಂದ ಏಕೀಕರಣದ ಬಗ್ಗೆ ನಿಮ್ಮ ಮನಸ್ಸಿಗೆ ಬರುವ ಯಾವುದೇ ತಂತ್ರಗಳು ಇದೆಯೇ ನಾನು ಭಾಗಗಳಿಂದ ಏಕೀಕರಣವನ್ನು ಮಾಡಿದರೆ ನಾನು ಒಂದು ಕಾರ್ಯವನ್ನು ಸಂಯೋಜಿಸಬೇಕಾಗಿದೆ ಮತ್ತು ನಾನು ಈಗಾಗಲೇ ಅಲ್ಲಿ ಭೇದಾತ್ಮಕತೆಯನ್ನು ಹೊಂದಿದ್ದೇನೆ ಆದ್ದರಿಂದ ಇದು ಈ ವ್ಯಕ್ತಿಯೊಂದಿಗೆ ಮೊದಲ ಕಾರ್ಯವಾಗಿ ಮತ್ತು ಈ ವ್ಯಕ್ತಿಯೊಂದಿಗೆ ಎರಡನೆಯದಾಗಿ ಭಾಗಗಳಿಂದ ಏಕೀಕರಣಕ್ಕೆ ತಕ್ಕಂತೆ ಮಾಡಲ್ಪಟ್ಟಿದೆ ಎಂದು ತೋರುತ್ತದೆ ಹಾಗಾದರೆ ಈ ಪದ ವು ಏನಾಗುತ್ತದೆ ಆದ್ದರಿಂದ ಭಾಗಗಳ ಏಕೀಕರಣವು ಸರಳೀಕರಣವಾಗಿ ನೀಡಿದೆ ಈಗ ಇದು 1 ಡಿ ಯಲ್ಲಿ ಮಾಡಲು ತುಂಬಾ ಸರಳವಾಗಿ ಕಾಣುತ್ತದೆ ಇದು ಹೆಚ್ಚಿನ ಆಯಾಮಗಳಲ್ಲಿ ಮಾಡಲು ತುಂಬಾ ಸರಳವಾಗಿದೆ ಮತ್ತು ddx ಬದಲಿಗೆ ∇ ಆಪರೇಟರ್ ಅನ್ನು ಹೊಂದಿರುತ್ತದೆ ಅದು ಒಂದೇ ವ್ಯತ್ಯಾಸವಾಗಿದೆ ಮತ್ತು ನಾವು 2 ಡಿ ಗೆ ಬಂದಾಗ 2 ಡಿ ಯಲ್ಲಿ ನೋಡುತ್ತೇವೆ ಆದರೆ ಏಕೀಕರಣದ ಸುಲಭದ ಹೊರತಾಗಿ ಗಮನಿಸಿ ನೀವು ನಿಜವಾಗಿ ಏನು ಮಾಡಿದ್ದೀರಿ ಎಂಬುದನ್ನು ನೀವು ಈ ಅಭಿವ್ಯಕ್ತಿಯನ್ನು ನೋಡಿದರೆ ನೀವು U ನಿಂದ W ಗೆ ಒಂದು ವ್ಯುತ್ಪನ್ನವನ್ನು ವರ್ಗಾಯಿಸಿದ್ದೀರಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ p ಮತ್ತು U ′ ಈ ವ್ಯುತ್ಪನ್ನವನ್ನು ಈಗ W ಗೆ ವರ್ಗಾಯಿಸಲಾಗಿದೆ ಮತ್ತು ಅದು ಉತ್ತಮವಾದ ರೀತಿಯ ಸಮಾನತೆ ಯನ್ನು ನೀಡುತ್ತದೆ ಏಕೆಂದರೆ ನಾವು ಒಳಗೆ ಪ್ರವೇಶಿಸುವ ಮೊದಲು ನಿಮಗೆ ತಿಳಿದಿದೆ ಏಕೆಂದರೆ FEM Wm ಮತ್ತು Um ನಲ್ಲಿ ಅದೇ ಕುಟುಂಬದಿಂದ ಆಯ್ಕೆ ಮಾಡಲಿದ್ದು ಅದರ ಗ್ಯಾಲೆರ್ಕಿನ್ನ Galerkin's ವಿಧಾನವು ಪರೀಕ್ಷಾ ಕಾರ್ಯ ಮತ್ತು ಆಧಾರ ಕಾರ್ಯ ಒಂದೇ ಆಗಿರುತ್ತದೆ ಆದ್ದರಿಂದ ನಾನು Wm ಬಗ್ಗೆ ಮಾತ್ರ ಚಿಂತಿಸಬೇಕಾಗಿದೆ ಮತ್ತು ಅದರ ಉತ್ಪನ್ನಗಳು ಯಾವುದೇ ಉನ್ನತ ಕ್ರಮಾಂಕದ ಪದವು ಇಲ್ಲಿ ಬರುವದಿಲ್ಲ ಏಕೆಂದರೆ dudx ಮಾತ್ರ d2udx2 ಅಲ್ಲ ಆದ್ದರಿಂದ ಇದು ಹಂತ 1 ಮತ್ತು ಹಂತ 2 ತುಂಬಾ ಸರಳವಾಗಿದೆ ಇದನ್ನು ನಾವು ಮೂಲ ಸಮೀಕರಣಕ್ಕೆ ಬದಲಿಯಾಗಿ ನಾವು ಮತ್ತೆ ಬದಲಿಸಿದ ಭಾಗಗಳಿಂದ ಏಕೀಕರಣವನ್ನು ಮಾಡಿದ್ದೇವೆ ಆದ್ದರಿಂದ ನಾವು ಇದನ್ನು ಬದಲಿಸಿದಾಗ ನಾವು ಇದನ್ನು ಬರೆಯಬಹುದು ನಮ್ಮ ಮೂಲ ರೂಪವನ್ನು ಹಿಂತಿರುಗಿ ನೋಡೋಣ ಇಲ್ಲಿಗೆ ಆದ್ದರಿಂದ ನಾವು ಈಗ ವ್ಯವಹರಿಸಿರುವ ಮೊದಲ ಪದವು ಇಲ್ಲಿ ಎರಡನೆಯ ಅವಧಿಯನ್ನು ಹೊಂದಿದೆ ಮತ್ತು ಇದು ಇಲ್ಲಿ ಮೂರನೆಯ ಅವಧಿ ಇವೆಲ್ಲವೂ ತೂಕದ ಕಾರ್ಯದಿಂದ W m ದಿಂದ ತೂಗುತ್ತದೆ ಆದ್ದರಿಂದ ಇದನ್ನು ಹೀಗೆ ಬರೆಯೋಣ ∫ dxd W mpdxd U W mqU − W mf dx − W mpdxd U end points 0 Ωm ಎಲ್ಲಾ ಮೈನಸ್ ಚಿಹ್ನೆಗಳು ಇದೀಗ ಉತ್ತಮವಾಗಿವೆ ಮತ್ತು ಇದನ್ನು ನಾನು ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಬರೆಯಬೇಕು ಇದು ಅಂತಿಮ ಬಿಂದುಗಳಲ್ಲಿದೆ ಭಾಗಗಳಿಂದ ಏಕೀಕರಣದ ಮೊದಲ ಪದ ಆದ್ದರಿಂದ ಪ್ರತಿಯೊಬ್ಬರೂ ನಾವು ಮಾಡಿದ ಟ್ರಿಕ್ ಅನ್ನು ಅನುಸರಿಸಿದ್ದೇವೆ ಅದು ಕೇವಲ ಭಾಗಗಳಿಂದ ಏಕೀಕರಣವಾಗಿದೆ ಈಗ ನಾವು ಇಲ್ಲಿ ಬರೆದಿರುವ ಈ ಸುದೀರ್ಘ ಪ್ರಶ್ನೆಯೆಂದರೆ ಇದನ್ನು FEM ನ ದುರ್ಬಲ ರೂಪ ಎಂದು ಕರೆಯಲಾಗುತ್ತದೆ ಏಕೆ ಇದನ್ನು ದುರ್ಬಲ ರೂಪ ಎಂದು ಕರೆಯಲಾಗುತ್ತದೆಅದರ ಬಗ್ಗೆ ಏನು ದುರ್ಬಲವಾಗಿದೆ ಉಹಿಸಬಹುದೆ ವಿದ್ಯಾರ್ಥಿ ಎ ದ ವರ್ಗ ಉತ್ಪನ್ನಗಳ ಕ್ರಮವಲ್ಲ ಅದು ಸರಳವಾಗಿ ದುರ್ಬಲವಾಗಿದೆ ಏಕೆಂದರೆ ಡೊಮೇನ್ನ ಪ್ರತಿಯೊಂದು ಹಂತದಲ್ಲೂ ನಾನು ಅದನ್ನು ಜಾರಿಗೊಳಿಸುತ್ತಿಲ್ಲ ಏಕೆಂದರೆ ನಾನು ಅದನ್ನು ಕೆಲವು ಮಧ್ಯಂತರದಲ್ಲಿ ತೂಕದ ಅರ್ಥದಲ್ಲಿ ಜಾರಿಗೊಳಿಸುತ್ತಿದ್ದೇನೆ ಆದ್ದರಿಂದ ಇದನ್ನು ದುರ್ಬಲ ರೂಪ ಎಂದು ಕರೆಯಲಾಗುತ್ತದೆ ಆದರೆ ಎರಡನೆಯ ವ್ಯುತ್ಪನ್ನವನ್ನು ಮೊದಲ ವ್ಯುತ್ಪನ್ನಕ್ಕೆ ವರ್ಗಾಯಿಸಿದ ನಂತರ ನಾವು ಅದನ್ನು ಸಂಖ್ಯಾತ್ಮಕ ಪರಿಹಾರವಾಗಿ ಪರಿವರ್ತಿಸಲು ಬಳಸುತ್ತೇವೆ ಆದ್ದರಿಂದ ಇದು ಮೊದಲನೆಯದು ಇದು ದುರ್ಬಲ ರೂಪವಾಗಿದೆ ಅದು ನಾನು ನಮೂದಿಸಲು ಬಯಸುವ ಮೊದಲನೆಯದು ಎರಡನೆಯ ವಿಷಯವೆಂದರೆ ಈ ಒಂದು ಸಮೀಕರಣವು ಭೇದಾತ್ಮಕ ಸಮೀಕರಣವನ್ನು ಮಾತ್ರವಲ್ಲದೆ ಗಡಿ ಪರಿಸ್ಥಿತಿಗಳ ಬಗ್ಗೆ ಸಂಪೂರ್ಣ ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನು ಅಂತರ್ಗತಗೊಳಿಸಿದೆ ವಿದ್ಯಾರ್ಥಿ ಅಂತಿಮ ಬಿಂದುಗಳು ಅಂತಿಮ ಬಿಂದುಗಳು ಸರಿ ಆದ್ದರಿಂದ ನಾನು ಹಾಗೆ ಹೊಂದಿದ್ದೇನೆ ಈ ಸಮೀಕರಣದಲ್ಲಿ ಗಡಿ ಪರಿಸ್ಥಿತಿಗಳು ಗೋಚರಿಸುತ್ತವೆ ಅವು ಹೇಗೆ ಕಾಣಿಸಿಕೊಳ್ಳುತ್ತವೆ ಏಕೆಂದರೆ ನಾನು ತಿಳಿದುಕೊಳ್ಳಬೇಕಾದ ಮೌಲ್ಯವನ್ನು ನಾನು ಬದಲಿಸಬೇಕಾಗಿದೆ ಅಂತಿಮ ಬಿಂದುಗಳಲ್ಲಿ U ಅಥವಾ dU dx ನ ವರ್ತನೆ ಏನು ಮತ್ತು ಅದು ಇಲ್ಲಿ ಬದಲಿಯಾಗಿರುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಇದು ಒಂದು ಪದವಾಗಿದ್ದು ಅದು ಇರಲೇಬೇಕು ಎಂದು ತಿಳಿದಿದೆ 1ಡಿ ಪ್ರಕರಣದಲ್ಲಿನ ಗಡಿ ಪರಿಸ್ಥಿತಿಗಳು ಎಂದರೆ ಅಂತಿಮ ಬಿಂದುಗಳು x0 ಮತ್ತು xn ಯಾವುದೇ ಬಲ ಆದ್ದರಿಂದ ಇದು ಈ ಸಮೀಕರಣದ ಬಗ್ಗೆ ಮತ್ತೊಂದು ರೀತಿಯ ಉತ್ತಮ ಅಂಶವಾಗಿದೆ ಭೇದಾತ್ಮಕ ಸಮೀಕರಣ ಮತ್ತು ಗಡಿ ಪರಿಸ್ಥಿತಿಗಳು ಎರಡೂ ಒಂದೇ ಶಾಟ್ನಲ್ಲಿ ಉತ್ತಮವಾಗಿ ಕಾಣಿಸಿಕೊಂಡಿವೆ